ಥೆವೆನಿನ್ ಪ್ರಮೇಯವುThevenin's theorem ವಾಸ್ತವವಾಗಿ ರೇಖೀಯ 2 ಟರ್ಮಿನಲ್ ಸರ್ಕ್ಯೂಟ್ ಅನ್ನು ಪ್ರತಿರೋಧಕ RTheveninಸರಣಿಯಲ್ಲಿ ವೋಲ್ಟೇಜ್ ಮೂಲ VThevenin ಅನ್ನು ಒಳಗೊಂಡಿರುವ ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸಬಹುದು ಎಂದು ಹೇಳುತ್ತದೆ ಅದು ಈ ಸರ್ಕ್ಯೂಟ್ VThevenin ಮತ್ತು ಇದು RThevenin ಆದ್ದರಿಂದ ವಿಥೆವೆನಿನ್ VThevenin ಟರ್ಮಿನಲ್ನಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಗಿದೆ ಅದನ್ನು ಹೇಗೆ ಪಡೆಯುವುದು ಎಂದು ತಿಳಿದುಕೊಳ್ಳಬೇಕು ಮತ್ತು ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ RThevenin ಟರ್ಮಿನಲ್ನಲ್ಲಿ ಇನ್ಪುಟ್ ಅಥವಾ ಸಮಾನ ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ಟರ್ಮಿನಲ್ 1 ಮತ್ತು 2 ನಲ್ಲಿ ಆ ಮುಕ್ತ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಹೇಗೆ ಪಡೆಯುವುದು ಮತ್ತು ಟರ್ಮಿನಲ್ನಲ್ಲಿ ಮತ್ತು ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ ಟರ್ಮಿನಲ್ಗಳಲ್ಲಿ ಇನ್ಪುಟ್ ಅಥವಾ ಸಮಾನ ಪ್ರತಿರೋಧವನ್ನು ಹೇಗೆ ಪಡೆಯುವುದು ಎಂದು ನೋಡುವ ಆದ್ದರಿಂದ ಎಲ್ಲಾ ಸ್ವತಂತ್ರವು ವೋಲ್ಟೇಜ್ ಮೂಲವಾಗಿದ್ದರೆ ಅದನ್ನು ಷಾರ್ಟ್ ಮಾಡಬೇಕು ಅದೇ ರೀತಿ ವಿದ್ಯುತ್ ಮೂಲವನ್ನು ಹೊಂದಿದ್ದರೆ ಅದನ್ನು ತೆರೆಯಬೇಕು ಮತ್ತು RThevenin ಎಷ್ಟು ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಮ್ಮ ಪ್ರಮುಖ ಉದ್ದೇಶ ಈಗ VThevenin ಮತ್ತು RThevenin ಅನ್ನು ಕಂಡುಹಿಡಿಯುವುದು ಈಗ ಚಿತ್ರ 4 18 ರಲ್ಲಿ V TH ಇದಕ್ಕೆ ಸಮನಾಗಿರುವ ಚಿತ್ರದಲ್ಲಿ 2 ಸರ್ಕ್ಯೂಟ್ಗಳನ್ನು ಊಹಿಸಿಕೊಳ್ಳಿ ಅಂದರೆ ಇದು ಲೀನಿಯರ್ 2 ಟರ್ಮಿನಲ್ ಸರ್ಕ್ಯೂಟ್ ಆಗಿದೆ ಇದರರ್ಥ ಈ ಸರ್ಕ್ಯೂಟ್ ಈಗ VThevenin ಮತ್ತು RThevenin ಎಂದು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಈ ರೀತಿ ಅದನ್ನು ಪ್ರತಿನಿಧಿಸುವ ಈ ಸರ್ಕ್ಯೂಟ್ ರೇಖೀಯ 2 ಟರ್ಮಿನಲ್ ಸರ್ಕ್ಯೂಟ್ ಆಗಿದೆ ಇದು Voc VThevenin ಮತ್ತು RTheveninR ಆದ್ದರಿಂದ ಲೀನಿಯರ್ 2 ಟರ್ಮಿನಲ್ ಸರ್ಕ್ಯೂಟ್ ಎಲ್ಲಾ ಮೂಲಗಳನ್ನು ಹಾಗೇ ಇಟ್ಟುಕೊಂಡು ಪರಿಹರಿಸಬೇಕಾಗಿದೆ ಆದ್ದರಿಂದ ನೀವು ಎಲ್ಲಿಂದ VThevenin ಅಥವಾ Voc ಅನ್ನು ಪಡೆಯುತ್ತೀರಿ ಮತ್ತು ಇಲ್ಲಿ ಎಲ್ಲಾ ಸ್ವತಂತ್ರ ಮೂಲಗಳೊಂದಿಗೆ ರೇಖೀಯ ಸರ್ಕ್ಯೂಟ್ 0 ಗೆ ಸಮನಾಗಿರುತ್ತದೆ ಇದರರ್ಥ ಆಫ್ ಮಾಡಬೇಕಾಗಿದೆ ಮತ್ತು ಅದರ ನಂತರ RThevenin ಅಥವಾ R ಇನ್ಪುಟ್ಗೆ ಸಮಾನವಾದ ಪ್ರತಿರೋಧ ಯಾವುದು ಎಂದು ನೀವು ಕಂಡುಕೊಳ್ಳುತ್ತೀರಿ ಇದು ಟರ್ಮಿನಲ್ 1 ಮತ್ತು 2 ಮತ್ತು ಇಲ್ಲಿಯೂ ಸಹ ನೀವು VocVThevnin ಕಂಡುಹಿಡಿಯಬೇಕು ಅದು V 1 2 1 ಅನ್ನು ನಿಂದ ಮಾಡುತ್ತದೆ ಅದೇ ರೀತಿ V 1 2ಮಾಡಬಹುದು ಈಗ ನಾವು 2 ಪ್ರಕರಣಗಳನ್ನು ಪರಿಶೀಲಿಸೋಣ ಟರ್ಮಿನಲ್ 1 ಮತ್ತು 2 ರಿಂದ ಲೋಡ್ ಅನ್ನು ತೆಗೆದು ಹಾಕಿದರೆ ಓಪನ್ ಸರ್ಕ್ಯೂಟ್ ಆಗುತ್ತದೆ ಉದಾಹರಣೆಗೆ ನೀವು ಇದನ್ನು ತೆರೆದರೆ ಲೋಡ್ ಸಂಪರ್ಕ ಕಡಿತಗೊಳ್ಳುತ್ತದೆ ಅಂದರೆ i 0 ಆದ್ದರಿಂದ ಟರ್ಮಿನಲ್ 1ಮತ್ತು 2 ರಾದ್ಯಂತ ಆ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಮೂಲ VThevenin ಆಗಿದೆ ಟರ್ಮಿನಲ್ 1ಮತ್ತು 2 ರಲ್ಲಿನ ಈ ವೋಲ್ಟೇಜ್ ಫಿಗರ್ 4 18 b ಯಲ್ಲಿರುವ ವೋಲ್ಟೇಜ್ ಮೂಲ VThevenin ಗೆ ಸಮನಾಗಿರಬೇಕು ಫಿಗರ್ 19a ನಲ್ಲಿ ತೋರಿಸಿರುವಂತೆ VThevenin ಟರ್ಮಿನಲ್ನಾದ್ಯಂತ ತೆರೆದ ಸರ್ಕ್ಯೂಟ್ ವೋಲ್ಟೇಜ್ ಆಗಿದೆ ಅಂದರೆ VThevenin Voc ಲೋಡ್ ಸಂಪರ್ಕ ಕಡಿತಗೊಳಿಸಿದರೆ ಟರ್ಮಿನಲ್ 1 ಮತ್ತು 2 ರಿಂದ ಲೋಡ್ ಸಂಪರ್ಕ ಕಡಿತಗೊಂಡಿದೆ ಎಂದರ್ಥ ನೀವು ಇನ್ಪುಟ್ ಪ್ರತಿರೋಧ ಅಥವಾ RThevenin ಅನ್ನು ಕಂಡುಹಿಡಿಯುವಾಗ ರೇಖೀಯ ಸರ್ಕ್ಯೂಟ್ ಸ್ವತಂತ್ರವಾಗಿರುತ್ತದೆ ನಂತರ ಈ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ಟರ್ಮಿನಲ್ಗಳು 1 ಮತ್ತು 2 ಅನ್ನು ತೆರೆದ ಸರ್ಕ್ಯೂಟ್ ಮಾಡಲಾಗಿದ್ದು ಲೋಡ್ ಸಂಪರ್ಕ ಕಡಿತಗೊಂಡಿದೆ ಮತ್ತು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಲಾಗಿದೆ ಆದ್ದರಿಂದ ಲೋಡ್ ಯಾವಾಗ ಸಂಪರ್ಕ ಕಡಿತಗೊಂಡಿದೆ ಎಂದು ಕಂಡುಕೊಳ್ಳುತ್ತೀರಿ ಮತ್ತು ನೀವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದ್ದೀರಿ ಆದ್ದರಿಂದ ಫಿಗರ್ 4 18a ನಲ್ಲಿ ಟರ್ಮಿನಲ್ 1 ಮತ್ತು 2 ನಲ್ಲಿನ ಡೆಡ್ ಸರ್ಕ್ಯೂಟ್ನ ಇನ್ಪುಟ್ ಪ್ರತಿರೋಧ ಅಥವಾ ಸಮಾನ ಪ್ರತಿರೋಧವು ಫಿಗರ್ 4 18b ನಲ್ಲಿ RThevenin ಸಮನಾಗಿರಬೇಕು 2 ಸರ್ಕ್ಯೂಟ್ಗಳು ಸಮಾನವಾಗಿರುವುದರಿಂದ ಟರ್ಮಿನಲ್ 1 ಮತ್ತು 2 ನಲ್ಲಿನ RThevenin ಇನ್ಪುಟ್ ಪ್ರತಿರೋಧವಾಗಿದೆ ಇದರರ್ಥ ಚಿತ್ರದಲ್ಲಿ ತೋರಿಸಿರುವಂತೆ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿದಾಗ ಈ RThevenin R ಆಗಿರುತ್ತದೆ ಅಂದರೆ ಈ ಉದಾಹರಣೆಯಲ್ಲಿ ಎಲ್ಲವನ್ನೂ ತಿಳಿದುಕೊಳ್ಳುವಿರಿ 19 b ನಲ್ಲಿ ಇರುವ ಸರ್ಕ್ಯೂಟ್ ನ್ನು ಪುನಃ ರಚಿಸಿದರೆ ಎಲ್ಲಾ ಸ್ವತಂತ್ರ ಮೂಲಗಳನ್ನು ತಿರುಗಿಸುವ ಮೂಲಕ ಮತ್ತು ಟರ್ಮಿನಲ್ 1 ಮತ್ತು 2 ರಿಂದ ನೋಡುವುದರಿಂದ ಪ್ರತಿರೋಧ Rinput RThevenin ಆಗಿದೆ ಆದ್ದರಿಂದ ಥೆವೆನಿನ್ ಪ್ರಮೇಯಗಳು ಸರ್ಕ್ಯೂಟ್ ನ್ನು ಸರಳೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಸರ್ಕ್ಯೂಟ್ ವಿಶ್ಲೇಷಣೆಯಲ್ಲಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ದೊಡ್ಡ ಸರ್ಕ್ಯೂಟ್ ಅನ್ನು ಒಂದೇ ಸ್ವತಂತ್ರ ವೋಲ್ಟೇಜ್ ಮೂಲದಿಂದ ಬದಲಾಯಿಸಬಹುದು ಮತ್ತು DC ಸರ್ಕ್ಯೂಟ್ ಗಾಗಿ ಒಂದೇ ರೆಸಿಸ್ಟರ್ ಅನ್ನು ಬಳಸಬಹುದು ಮತ್ತು ಈ ಬದಲಿ ತಂತ್ರವು ಸರ್ಕ್ಯೂಟ್ ವಿನ್ಯಾಸದಲ್ಲಿ ಒಂದು ಉತ್ತಮ ಸಾಧನವಾಗಿದೆ ಆದ್ದರಿಂದ ಥೆವೆನಿನ್ ಪ್ರತಿರೋಧ RThevenin ಅನ್ನು ಕಂಡುಹಿಡಿಯಲು 2 ಪ್ರಕರಣಗಳನ್ನು ಪರಿಗಣಿಸುವ ಅಗತ್ಯವಿದೆ ಪ್ರಕರಣ 1 ನೆಟ್ವರ್ಕ್ಗೆ ಯಾವುದೇ ಅವಲಂಬಿತ ಮೂಲಗಳಿಲ್ಲದಿದ್ದರೆ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿ ನಂತರ RThevenin ಅನ್ನು ನಿರ್ಧರಿಸಿ ಇದು 1 ಮತ್ತು 2 ಟರ್ಮಿನಲ್ಗಳ ಮಧ್ಯೆ ಕಾಣುವ ನೆಟ್ವರ್ಕ್ನ ಇನ್ಪುಟ್ ಪ್ರತಿರೋಧವಾಗಿದೆ ಮತ್ತು ಫಿಗರ್ 19 b ಯಲ್ಲಿ ತೋರಿಸಲಾಗಿದೆ ಈಗ ನೆಟ್ವರ್ಕ್ ಅವಲಂಬಿತ ಮೂಲಗಳನ್ನು ಹೊಂದಿದ್ದರೆ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಿ ಅವಲಂಬಿತ ಮೂಲಗಳು ಇದ್ದಾಗ RThevenin ಪಡೆಯುವ ತಂತ್ರವು ಸ್ವಲ್ಪ ಭಿನ್ನವಾಗಿರುತ್ತದೆ ಆದರೆ ನೀವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕು ಆದರೆ ಅವಲಂಬಿತ ಮೂಲಗಳಲ್ಲ ಈಗ ಟರ್ಮಿನಲ್ 1 ಮತ್ತು 2 ನಲ್ಲಿ ವೋಲ್ಟೇಜ್ ಮೂಲ V0 ಅನ್ನು ಅನ್ವಯಿಸಬೇಕು V0 ದ ಮೌಲ್ಯವು V0 0 1 ವೋಲ್ಟ್ ಅಥವಾ 1 ವೋಲ್ಟ್ ಅಥವಾ 2 ವೋಲ್ಟ್ ಯಾವುದೇ ವೋಲ್ಟ್ ಇರಬಹುದು ನಂತರ i0 ದ ಬೆಲೆಯನ್ನು ಪಡೆಯಬಹುದು ನಂತರRThevenin V0 i0 ಆಗಿರುತ್ತದೆ ಇದನ್ನು ಪರ್ಯಾಯವಾಗಿ ವಿದ್ಯುತ್ ಮೂಲವನ್ನಾಗಿ ಮಾಡಬಹುದು ಉದಾಹರಣೆಗೆ ವಿದ್ಯುತ್ ಮೂಲವನ್ನು ಸಹ ಟರ್ಮಿನಲ್ 1 ಮತ್ತು 2 ನಲ್ಲಿ ವೋಲ್ಟೇಜ್ ಅಥವಾ ವಿದ್ಯುತ್ ನಲ್ಲಿ ಸೇರಿಸಬಹುದು ಇದನ್ನು 20b ಯಲ್ಲಿ ತೋರಿಸಿದೆ ನಂತರ V0 ಮತ್ತು RThevenin V0 R0 ಕಂಡುಹಿಡಿಯಬಹುದು ಅಂತಿಮವಾಗಿ RThevenin ಲೀನಿಯರಿಟಿ ಸ್ವಭಾವ ಒಂದೇ ಆಗಿರುತ್ತದೆ ಎರಡೂ ವಿಧಾನಗಳು ಒಂದೇ ರೀತಿಯ ಫಲಿತಾಂಶಗಳನ್ನು ನೀಡುತ್ತವೆ V0 ಮತ್ತು i0 ಯಾವುದೇ ಮೌಲ್ಯವನ್ನುಊಹಿಸಬಹುದು ಉದಾಹರಣೆಗೆ V0 10 volt ಅಥವಾ i0 1 ampere ಅಥವಾ V0 ಅಥವಾ i0ದ ಯಾವುದೇ ಅನಿರ್ದಿಷ್ಟ ಮೌಲ್ಯಗಳನ್ನು ಬಳಸಬಹುದು ಇದರರ್ಥ ಈ ಸರ್ಕ್ಯೂಟ್ ನ ಎಲ್ಲಾ ಸ್ವತಂತ್ರ ಮೂಲಗಳನ್ನು 0 ಗೆ ಸಮನಾಗಿ ಹೊಂದಿಸಲಾಗಿದೆ ಎಂದು ಭಾವಿಸಬೇಕು ಆದರೆ ಇಲ್ಲಿ ಅವಲಂಬಿತ ಮೂಲವನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ 1 ಮತ್ತು 2 ಮೂಲಕ ವೋಲ್ಟೇಜ್ ಮೂಲ V 0ಅನ್ನು ಸಂಪರ್ಕಿಸಬಹುದು ಮತ್ತು i0 ಅನ್ನು ಕಂಡುಹಿಡಿಯಬಹುದು ವಿದ್ಯುತ್ ಮತ್ತು V0 ಬೆಲೆ 1volt 2volt ಎಂದು Uಊಹಿಸಬಹುದು ಮತ್ತು RThevenin V0 i0 ಆಗಿದೆ 1 ಮತ್ತು 2 ಟರ್ಮಿನಲ್ ಮೂಲಕ ವಿದ್ಯುತ್ ಮೂಲವನ್ನು ಹಾಕಬಹುದು ಮತ್ತು ಸರ್ಕ್ಯೂಟ್ ಅನ್ನು ಪರಿಹರಿಸಬಹುದು ನಂತರ V ಯಾವುದು ಎಂದು ಕಂಡುಹಿಯಬಹುದು ಮತ್ತು ನಂತರ RThevenin ಕಂಡುಹಿಡಿಯಬಹುದು V0i0 ಆಗಿದೆ ಆದ್ದರಿಂದ ಈ i0 ಮೌಲ್ಯವು 0 1 ಆಂಪಿಯರ್ 0 51 ಆಂಪಿಯರ್ ಯಾವುದೇ ಆಗಿರಬಹುದು ಇದು ನಿಮಗೆ ಬಿಟ್ಟಿದ್ದು ಮತ್ತು RThevenin ತೆಗೆದುಕೊಳ್ಳುವ ಯಾವುದೇ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಆದರೆ ವಲಂಬಿತ ವೋಲ್ಟೇಜ್ ಅಥವಾ ವಿದ್ಯುತ್ ಮೂಲಗಳನ್ನು ಹೊಂದಿದ್ದರೆ ಆಗ ಸ್ವತಂತ್ರ ಮೂಲಗಳನ್ನು ಮಾತ್ರ ಆಫ್ ಮಾಡಲಾಗುತ್ತದೆ ಆದರೆ ಅವಲಂಬಿತ ಮೂಲಗಳಿಗೆ ನೀವು ಈ ತಂತ್ರವನ್ನು ಸೇರಿಸಬೇಕಾಗುತ್ತದೆ ಸರ್ಕ್ಯೂಟ್ ವಿಷಯಗಳು ಅವಲಂಬಿತ ಮೂಲಗಳು ಅವಲಂಬಿತ ವೋಲ್ಟೇಜ್ ಅಥವಾ ಅವಲಂಬಿತ ಪ್ರಸ್ತುತ ಮೂಲಗಳಾಗಿದ್ದರೆ ಸರ್ಕ್ಯೂಟ್ ಅವಲಂಬಿತ ಮೂಲಗಳನ್ನು ಹೊಂದಿದ್ದರೆ RThevenin ನಕಾರಾತ್ಮಕ ಮೌಲ್ಯವನ್ನು ಹೊಂದಿರಬಹುದು ಎಂದರೆ ಇ V i R ಆಗಿರುತ್ತದೆ ಅಂದರೆ ಸರ್ಕ್ಯೂಟ್ ಸರಬರಾಜು ಮಾಡುತ್ತಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಅವಲಂಬಿತ ಮೂಲಗಲಿರುವ ಸರ್ಕ್ಯೂಟ ಲ್ಲಿ ಇದು ಸಾಧ್ಯ ಆದ್ದರಿಂದ ಸರ್ಕ್ಯೂಟ್ ಅವಲಂಬಿತ ಮೂಲಗಳನ್ನು ಹೊಂದಿದ್ದರೆ ಮತ್ತು RThevenin ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರೆ RThevenin ಸಹ ನೆಗೆಟಿವ್ ಆಗಿರಬಹುದು ಇದರರ್ಥ ಸರ್ಕ್ಯೂಟ್ ವಾಸ್ತವವಾಗಿ ಶಕ್ತಿಯನ್ನು ಪೂರೈಸುತ್ತಿದೆ ಮತ್ತು ಅವಲಂಬಿತ ಮೂಲಗಲಳಿರುವ ಸರ್ಕ್ಯೂಟ್ ನಲ್ಲಿ ಇದು ಸಾಧ್ಯ ಆದ್ದರಿಂದ ಅವಲಂಬಿತ ಮೂಲಗಳೊಂದಿಗೆ ಅವಲಂಬಿತವಾಗಿ RThevenin ಸಹ ನೆಗೆಟಿವ್ ಆಗಬಹುದು ಈ ಉದಾಹರಣೆಯಲ್ಲಿ ಟರ್ಮಿನಲ್ 1 ಮತ್ತು 2 ರ ಎಡಭಾಗದಲ್ಲಿರುವ ಚಿತ್ರ 21 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ಥೆವೆನಿನ್ ಸಮಾನ ಸರ್ಕ್ಯೂಟ್ ಅನ್ನು ಹುಡುಕಿ ನಂತರ RL 8 Ω ನಲ್ಲಿ ಹರಿಯುವ ಕರೆಂಟ್ ನ್ನು ಕಂಡು ಹುಡುಕಿ ಮೊದಲು ಇದನ್ನು ತೆರೆಯಬೇಕು ತದನಂತರ ಥೆವೆನಿನ್ ವೋಲ್ಟೇಜ್ VThevenin Voc ಓಪನ್ ಸ ರ್ಕ್ಯೂಟ್ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು ಏಕೆಂದರೆ ನೀವು ಅದನ್ನು ತೆರೆದ ತಕ್ಷಣ R input ಅನ್ನು ಕಂಡುಹಿಡಿಯಬೇಕು ಅದು RThevenin ಅದನ್ನು ಹೇಗೆ ಮಾಡುವುದು ಮೊದಲು ಈ RL ಅನ್ನು ಟರ್ಮಿನಲ್ 1 ಮತ್ತು 2 ರಿಂದ ತೆರೆಯಬೇಕು ಮತ್ತು RThevenin ಪಡೆಯಲು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಲಾಗುತ್ತದೆ ಇದರರ್ಥ ಇದನ್ನು ಪಡೆಯಲು ಈ ವೋಲ್ಟೇಜ್ ಮೂಲತೆರೆಯಬೇಕು ಮತ್ತು ಇನ್ಪುಟ್ ಪ್ರತಿರೋಧವನ್ನು RThevenin ಪಡೆಯಬೇಕು ವಿದ್ಯುತ್ ಮೂಲವು ತೆರೆದಿರಬೇಕು ಮತ್ತು ಈ ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಬೇಕು ಆಗ ಮಾತ್ರ ಆ ಸಮಾನ ಸರ್ಕ್ಯೂಟ್ ಪಡೆಯಬಹುದು ಏಕೆಂದರೆ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕು ಆದ್ದರಿಂದ ಇದನ್ನು ತೆಗೆದುಹಾಕಬೇಕಾಗಿದೆ ಮತ್ತು ಇದನ್ನು ಷಾರ್ಟ್ ಮಾಡಬೇಕಾಗಿದೆ RThevenin ಗೆ ಸಮಾನವಾದ ಪ್ರತಿರೋಧ ಯಾವುದು ಎಂದು ಕಂಡುಹಿಡಿಯಬೇಕುಅದ್ನ್ನು ಇಲ್ಲಿ ಬರೆಯಲಾಗಿದೆ ಆದ್ದರಿಂದ ವಿದ್ಯುತ್ ಮೂಲಗಳು ತೆರೆದಿವೆ ಮತ್ತು ಈ ವೋಲ್ಟೇಜ್ ಮೂಲಗಳು ಷಾರ್ಟ್ ಮಾಡಲಾಗಿದೆ ಮತ್ತು ಟರ್ಮಿನಲ್ 1 ಮತ್ತು 2 ರಿಂದ ನೋಡಿದರೆ RThevenin ಪಡೆಯಬಹುದು ಮತ್ತು ಇತರ ಸಂದರ್ಭದಲ್ಲಿ VThevenin ಕಂಡುಹಿಡಿಯಬೇಕು ಆದ್ದರಿಂದ ಇದರ ಉದ್ದಕ್ಕೂ 8 Ω ತೆರೆದಿದೆ ಆದ್ದರಿಂದ ಅದನ್ನು ತೆರೆದ ತಕ್ಷಣ ಇದು VThevenin Voc ಆಗುತ್ತದೆ ಇದು ವಾಸ್ತವವಾಗಿ Voc ಮತ್ತು ಉಳಿದ ಸರ್ಕ್ಯೂಟ್ ಹಾಗೇ ಉಳಿಯುತ್ತದೆ 2 ಆಂಪಿಯರ್ ಸ್ವತಂತ್ರ ವಿದ್ಯುತ್ ಮೂಲ ಹೊಂದಿದೆ ಇದರಿಂದ RThevenin ಅನ್ನು ಪಡೆಯಬಹುದು ಮತ್ತು ಈ ಸರ್ಕ್ಯೂಟ್ ಅನ್ನು ಪರಿಹರಿಸಿದರೆ VThevenin ಅನ್ನು ಪಡೆಯಬಹುದು ಆದ್ದರಿಂದ ಈ 2 Ω ಮತ್ತು 6 Ω ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಅದರ ಇಕ್ವಾಲೆಂಟ್ RThevenin 2x6262 5 4 Ω ಆದ್ದರಿಂದ RThevenin ಪಡೆಯಲು ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕು ಈಗ VTheveninಎಂ ದರೇನು ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅನೇಕ ಸರ್ಕ್ಯೂಟ್ಗಳು ಪರಿಹರಿಸಲ್ಪಟ್ಟಿವೆ ಮತ್ತು ಆದ್ದರಿಂದ ವೋಲ್ಟೇಜ್ ಯಾವುದು ಎಂಬುದನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಉದಾಹರಣೆಗೆ ಇಲ್ಲಿ ಮೆಶ್ ಸಮೀಕರಣವನ್ನು ಬರೆದಿದ್ದೇನೆ ಆದ್ದರಿಂದ ಇಲ್ಲಿ ಲೂಪ್ನಲ್ಲಿ KVL ಅನ್ನು ಅನ್ವಯಿಸಿದರೆ ಈ ಕರೆಂಟ್ 2 ಆಂಪಿಯರ್ ಮೇಲ್ಮುಖವಾಗಿರುತ್ತದೆ i2 ಕೆಳಕ್ಕೆ ಹೋಗುತ್ತದೆ ಆದ್ದರಿಂದ i2 2 ಆಂಪಿಯರ್ i2 ತಿಳಿದಿದೆ ಮುಂದಿನದು i1 ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಲೂಪ್ನಲ್ಲಿ KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ಈ ಮೆಶ್ ನ ಸಮೀಕರಣ 2 i1 6 160 ಆಗಿದೆ ಆದ್ದರಿಂದi2 2 ಅನ್ನು ಹಾಕಿದರೆ 2 i1 6 i1 2 160 8 i14 i1480 5amps ಮುಂದಿನದು VThevenin ಕಂಡುಹಿಡಿಯುವುದು ಇಲ್ಲಿ KVL ನ್ನು ತೆಗೆದುಕೊಂಡರೆ ಇದರಲ್ಲಿ ಹರಿಯುವ ವಿದ್ಯುತ್ ನ್ನು 0 ಮಾಡಿದರೆ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ 6 VThevenin 0 VThevenin 15volt ಆದ್ದರಿಂದ ನೀವು ಕಂಡುಹಿಡಿಯಲು ಬಯಸಿದರೆ ಈ ಲೂಪ್ನಲ್ಲಿ K V L ಅನ್ನು ಸಹ ಹಾಕಬಹುದು ಯಾವ ರೀತಿ ಮಾಡಿದರು ಅದೇ ಫಲಿತಾಂಶವನ್ನು ಪಡೆಯಬಹುದು ಆದ್ದರಿಂದ VThevenin 15 volt VThevenin 15 volt i1 0 5 ampere ಆಗಿದೆ RThevenin 4 Ω ಪಡೆದ ನಂತರಇದು ಥೆವೆನಿನ್ ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ VThevenin 15 volt ಸಿಕ್ಕಿತು ಮತ್ತು RThevenin4 Ω ಈ 2 ಜೊತೆಗೆ ಈ RL 8 ಸರಣಿಯಲ್ಲಿರುತ್ತದೆ ಅಂದರೆ iL VThevenin RThevenin RLಆಗಿದೆ iL 1548 1512amps 1 25amps ಆಗಿದೆ ಆದ್ದರಿಂದ ಈ ರೀತಿಯಾಗಿ ನೀವು ಥೆವೆನಿನ್ ಪ್ರಮೇಯವನ್ನು ಬಳಸಿಕೊಂಡು RL ಮೂಲಕ ಕರೆಂಟ್ ಪಡೆಯಬಹುದು ನೀವು ತೆಗೆದುಕೊಂಡ RL 8 ಎಂದು ಭಾವಿಸೋಣ ಈಗ ನೀವು RL 10 ಅಥವಾ RL 6 ಅನ್ನು ಬದಲಾಯಿಸಿದರೆ ಪ್ರತಿ ಬಾರಿ ನೀವು RLಅನ್ನು ಬದಲಾಯಿಸುತ್ತಿದ್ದೀರಿ ನೋಡಲ್ ವಿಶ್ಲೇಷಣೆ ಅಥವಾ ಮೆಶ್ ವಿಶ್ಲೇಷಣೆ ಅಥವಾ ಸೂಪರ್ ಪೊಸಿಷನ್ ಮಾಡಬಹುದು ಪ್ರತಿ ಬಾರಿಯೂ ಸಂಪೂರ್ಣ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕಾದರೆ ಇಡೀ ಸರ್ಕ್ಯೂಟ್ ಅನ್ನು ಪರಿಹರಿಬೇಕು ಆದರೆ ಇಲ್ಲಿ RL ವಿಭಿನ್ನ ಮೌಲ್ಯಗಳಿಗೆ ಕರೆಂಟ್ iL ಏನೆಂದು ಕಂಡುಹಿಡಿದರೆ ನ ನಂತರ VThevenin and RThevenin ಸುಲಭವಾಗಿ ಪಡೆಯಬಹುದು ಆದ್ದರಿಂದ ಕೇವಲ RL ಅನ್ನು ಬದಲಾಯಿಸುವ ಮೂಲಕ ಸರಳ ಸರಣಿ ಸರ್ಕ್ಯೂಟ್ ಅನ್ನು ಬಳಸುವುದರಿಂದ RL ವೇರಿಯಬಲ್ ಆಗಿದ್ದರೆ RL ಮೂಲಕ ಕರೆಂಟ್ ನ್ನು ಪಡೆಯಬಹುದು ಅದು ಥೆವೆನಿನ್ ಪ್ರಮೇಯದ ಪ್ರಯೋಜನವಾಗಿದೆ ಈಗ RL10 Ω ಅಥವಾ 6 Ωಎಂದು ಬದಲಾಯಿಸಿದರೆ iL VThevenin RThevenin RL ಇಲ್ಲಿ VThevenin ಮತ್ತು RThevenin ಬಲಾಗುವುದಿಲ್ಲ ಕೇವಲ RL ಬದಲಾಗುತ್ತದೆ ಈ ಸರಳ ಸರ್ಕ್ಯೂಟ್ ಬಳಸಿ ಕರೆಂಟ್ ಕಂಡುಹಿಡಿಯಬಹುದು ಇಡೀ ಸರ್ಕ್ಯೂಟ್ ನ್ನು ಮತ್ತೆ ಪರಿಹರಿಸುವ ಅಗತ್ಯ ಇಲ್ಲ ಆದ್ದರಿಂದ ಇದು ಥೆವೆನಿನ್ನ ಸಮಾನ ಸರ್ಕ್ಯೂಟ್ನThevenin's equivalent circuit ಪ್ರಮುಖ ಪ್ರಯೋಜನವಾಗಿದೆ ಈಗ ನೋಡಲ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಉದಾಹರಣೆ 9 ರ VThevenin ಅನ್ನು ನಿರ್ಧರಿಸುವುದು ಇದರಲ್ಲಿ 2 5 Ω ರೆಸಿಸ್ಟರ ನಲ್ಲಿ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಯಾಕೆಂದರೆ ಇದು ತೆರೆದಿರುತ್ತದೆ ಆದ್ದರಿಂದ ಇದನ್ನು ನಿರ್ಲಕ್ಷಿಸಬಹುದು ಮತ್ತು VThevenin ಅನ್ನು ಯಾವಾಗ ಬೇಕಾದರೂ ತೆಗೆದುಕೊಳ್ಳಬಹುದು ಮತ್ತು ಇದು ಈ ಟರ್ಮಿನಲ್ ಸಾಮಾನ್ಯ ಟರ್ಮಿನಲ್ ಆಗಿದೆ ಆದ್ದರಿಂದ VThevenin ಇಲ್ಲಿ ಏನೇ ಇರಲಿ VThevenin ಇಲ್ಲಿ ಒಂದೇ ಆಗಿರುತ್ತದೆ ಯಾವುದೇ ವಿದ್ಯುತ್ ಸಾಧನಗಳು ಅಥವಾ ಅಂಶವನ್ನು ಇಲ್ಲಿ ಸಂಪರ್ಕಿಸಲಾಗಿಲ್ಲ ಆದ್ದರಿಂದ VThevenin ನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಇದು VThevenin ಎಂದರೆ ಇದು ಮತ್ತು ಗ್ರೌಂಡ್ ಆಗಿದೆ ಈಗ K V L ನ್ನು ಅನ್ವಯಿಸಬೇಕು 2 i VThevenin 16 0 i 16 VThevenin 2 ಆಗಿದೆ ಈ ನೋಡ್ ಈ ಟರ್ಮಿನಲ್ ಗೆ ಹೋಗುವ ವಿದ್ಯುತ್ ಪ್ರವಾಹ i ಆಗಿದೆ ಇದರರ್ಥ ಈ ನೋಡ್ ನಲ್ಲಿ K C L ಅನ್ನು ಅನ್ವಯಿಸಬಹುದು ಆದ್ದರಿಂದ ಇದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 2 ಈ ಕರೆಂಟ್ ಮತ್ತು ಪ್ರತಿರೋಧ 6 Ω ಮತ್ತು 2 ಆಂಪಿಯರ್ ಆಗಿದೆ ಆದ್ದರಿಂದ 2 ಆಂಪಿಯರ್ ವಾಸ್ತವವಾಗಿ ಇಲ್ಲಿಗೆ ಪ್ರವೇಶಿಸುತ್ತದೆ ಇದರರ್ಥ 2 2 VThevenin 6 ಅದನ್ನು ಪರಿಹರಿಸಿದರೆ ನಿಮಗೆ VTheveninಸಿಗುತ್ತದೆ ಅಂದರೆ 8 VThevenin22VThevenin6 ಆದ್ದರಿಂದ 23VThevenin10 VThevenin 15 volt ಸಿಗುತ್ತದೆ ಆದ್ದರಿಂದ ಮುಂದಿನದು ಈ ಸರ್ಕ್ಯೂಟ್ ನ ಥೆವೆನಿನ್ ಸಮಾನ ಸರ್ಕ್ಯೂಟ್ ಅನ್ನು ನಿರ್ಧರಿಸುವುದು ಇಲ್ಲಿ ಅವಲಂಬಿತ ವೋಲ್ಟೇಜ್ ಮೂಲವಿದೆ ಒಂದು ಸ್ವತಂತ್ರ ವಿದ್ಯುತ್ ಮೂಲವಿದೆ ಇದು Vx 4 Ω ನಲ್ಲಿ ವೋಲ್ಟೇಜ್ ಡ್ರಾಪ್ ಆಗಿದೆ ಇದು ಟರ್ಮಿನಲ್ 1ಮತ್ತು 2 ಹೊಂದಿದೆ ಥೆವೆನಿನ್ ಸಮಾನ ಸರ್ಕ್ಯೂಟ್ ಅನ್ನು ಕಂಡುಹಿಡಿಯಲು ಅಂದರೆ VThevenin ಮತ್ತು RThevenin ಮತ್ತು ಒಂದು ಸ್ವತಂತ್ರ ಕರೆಂಟ್ ಸೋರ್ಸ್ ಇದೆ ಇಲ್ಲಿ ನೀವು ನೋಡಿದರೆ ಅವಲಂಬಿತ ವೋಲ್ಟೇಜ್ ಮೂಲ ಕಾಣುತ್ತದೆ ಆದ್ದರಿಂದ RThevenin ಅನ್ನು ಕಂಡುಹಿಡಿಯಲು ಪ್ರಯತ್ನಿಸಿದಾಗ ಈ ಸ್ವತಂತ್ರ ವಿದ್ಯುತ್ ಮೂಲವನ್ನು ಆಫ್ ಮಾಡಬೇಕು ಆದರೆ ಅದು 1 ಮತ್ತು 2 ಸಮಾಂತರದಲ್ಲಿ ನಿಮಗೆ ಯಾವುದೇ ಆಂಪಿಯರ್ ಮೌಲ್ಯ ಮತ್ತು ವೋಲ್ಟೇಜ್ ಮೂಲ ಬೇಕು ಅದನ್ನು ಇರಿಸಬೇಕು ಮತ್ತು ನಂತರ RThevenin ಪಡೆಯಬೇಕು ಆದ್ದರಿಂದ ಅದು ಅವಲಂಬಿತ ಮೂಲವಾಗಿದೆ ಈ ವಿದ್ಯುತ್ ಮೂಲವನ್ನು ಸ್ವಿಚ್ ಆಫ್ ಮಾಡಲಾಗಿದೆswitched off 5 ಆಂಪಿಯರ್ ನ್ನು ಆಫ್ ಮಾಡಬೇಕು ಆದರೆ ಇನ್ಪುಟ್ ಮಾಡಿದ ವೋಲ್ಟೇಜ್ ಮೂಲವನ್ನು V0 1 volt 1 2 3 4 ಅನ್ನು ಸಂಪರ್ಕಿಸಿದೆ ನೀವು ಮಾಡಿದ ಸಂಖ್ಯಾತ್ಮಕ ಮೌಲ್ಯಗಳು ಮತ್ತು RThevenin ಪಡೆಯಲು ಈ ಸರ್ಕ್ಯೂಟ್ ಅನ್ನು ಪರಿಹರಿಸಿದ್ದೀರಿ ಇದರರ್ಥ ಅವಲಂಬಿತ ಮೂಲವು ಬಂದಾಗಲೆಲ್ಲಾ ಸಂಖ್ಯಾತ್ಮಕತೆಗಳು ಸ್ವಲ್ಪ ಸಂಕೀರ್ಣವಾಗುತ್ತವೆ ಆದರೆ ಅದನ್ನು ಮಾಡಲು ಸುಲಭವಾದ ಮಾರ್ಗವಿದೆ ಆದ್ದರಿಂದ ಇಲ್ಲಿ 3 ಲೂಪ್ ಗಳಿವೆ ಮತ್ತು 3 ಮೆಶ್ ಇದೆ KVL ಅನ್ನು ಅನ್ವಯಿಸಿ ಮತ್ತು ಅದನ್ನು ಪರಿಹರಿಸಬೇಕು ಮೆಶ್ 2 ಮತ್ತು ಮೆಶ್ 3 ಗಾಗಿ KVL ಅನ್ನು ಬರೆದು ಅದಕ್ಕೆ ಅನುಗುಣವಾಗಿ ಮತ್ತು V0 1volt ತೆಗೆದುಕೊಳ್ಳಬೇಕು ಮತ್ತು ಅದರ ನಂತರ i0 ಗಾಗಿ ಪರಿಹರಿಸಬೇಕು ಹಾಗೆ ಮಾಡಿದಾಗ i0 1 6 ampere ಆಂಪಿಯರ್ ಅನ್ನು ಪಡೆಯುತ್ತೀರಿ ಮತ್ತು Vx ನ್ನು ಕಂಡುಹಿಡಿಯಬೇಕು ಇಲ್ಲಿಯೂ ಸಹ ಎಲ್ಲಾ KVL ಸಮೀಕರಣವನ್ನು ಮಾಡಿ ಮತ್ತು i0 ಗಾಗಿ ಪರಿಹರಿಸಿ i3 ಈ ರೀತಿ ತೆಗೆದುಕೊಂಡರೆ ಮತ್ತು i0 ಮೇಲಕ್ಕೆ ಮತ್ತು i 3 ಕೆಳಕ್ಕೆ ಹೋಗುತ್ತದೆ ಅಂದರೆ i0 i 3 ಆದ್ದರಿಂದ ಈ ಸಂದರ್ಭದಲ್ಲಿ i0 1 6 ampere ಮತ್ತು RThevenin V0 i0 ಅನ್ನು ಪಡೆಯುತ್ತೀರಿ V0 1 ವೋಲ್ಟ್ ಮತ್ತು i0 6 ತೆಗೆದುಕೊಂಡಿದೆ ಥೆವೆನಿನ್ ಪಡೆಯಲು ಆದ್ದರಿಂದ ಈ ವಿಷಯವನ್ನು ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನ Voc ಗಾಗಿ ಪರಿಹರಿಸಬೇಕು ಉತ್ತರವು 20 ವೋಲ್ಟ್ ಆಗಿದೆ ಇಲ್ಲಿ ಸಹ ಪರಿಹರಿಸಿ ನೀವು ಆ Voc ಅನ್ನು ಪಡೆದ ನಂತರ VThevenin ಅನ್ನು ಪರಿಹರಿಸಿ ಇಲ್ಲಿ ಈ ವಿದ್ಯುತ್ ಈ ರೀತಿ ತೆಗೆದುಕೊಳ್ಳಲಾಗಿದೆ ಇದು ಕೂಡ ಮೇಲ್ಮುಖವಾಗಿದೆ ಆದ್ದರಿಂದ i1 5 ampere ಆದ್ದರಿಂದ ನೋಡಲ್ ವಿಶ್ಲೇಷಣೆ ಉಪಯೋಗಿಸಿ ಅದನ್ನು ಪರಿಹರಿಸಬೇಕು ಇದನ್ನು ಪರಿಹರಿಸಿದ ನಂತರ VThevenin ಅನ್ನು ಕಂಡುಹಿಡಿಯಬೇಕು ಈ 2 Ω ಪ್ರತಿರೋಧದ ಮೂಲಕ ಯಾವುದೇ ವಿದ್ಯುತ್ ಹರಿಯುವುದಿಲ್ಲಈಗ VThevenin ಅನ್ನು ಹೇಗೆ ಕಂಡುಹಿಡಿಯುವುದು ಅಂದರೆ ಈ ಟರ್ಮಿನಲ್ ಒಂದೇ ಆಗಿರುತ್ತದೆ ಆದ್ದರಿಂದ K V L ಅನ್ನು ಈ ರೀತಿ ಅನ್ವಯಿಸಿದರೆ VThevenin ಆಗಿರುತ್ತದೆ6 i2 VThevenin 0 ಅಂದರೆ VThevenin 6 i2 Voc 20 ವೋಲ್ಟ್ ಎಂದು ನೀಡಲಾಗಿದೆ ಅಂದರೆ VThevenin Voc 20 volt ಥೆವೆನಿನ್ ಸಮಾನವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಆದ್ದರಿಂದ ನೀವು ಅದನ್ನು ಪರಿಹರಿಸಿ ಮತ್ತು ನೀವು ಇದನ್ನು ವಿದ್ಯುತ್ ಮೂಲಕ್ಕೆ ಪರಿವರ್ತಿಸಾಲು ಬಯಸಿದರೆ ವಾಸ್ತವವಾಗಿ ವಿದ್ಯುತ್ ಮೂಲವಾಗಿ ರೂಪಾಂತರಗೊಂಡರೆ ಆದ್ದರಿಂದ ಇದು 20 6 ಆಂಪಿಯರ್ ಆಗಿರುತ್ತದೆ ನೀವು ಅದನ್ನು ವಿದ್ಯುತ್ ಮೂಲಕ್ಕೆ ಪರಿವರ್ತಿಸಲು ಬಯಸಿದರೆ ನಂತರ ನೋಡುವ ಇದು 6 Ω ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ಇದು 10 3 ಆಂಪಿಯರ್ ಆಗಿರುತ್ತದೆ ಆದ್ದರಿಂದಇದು ಥೆವೆನಿನ್ಗೆ ಸಮನಾಗಿದ್ದರೆವಿದ್ಯುತ್ ಮೂಲಕ್ಕೆ ಪರಿವರ್ತಿಸಿದರೆ ಮತ್ತು 6 Ω ಇದಕ್ಕೆ ಸಮಾನಾಂತರವಾಗಿರುತ್ತದೆ